ನಮಸ್ಕಾರ ಮತ್ತು ಮೆಕ್ಯಾನೊಬಯಾಲಜಿ ಪರಿಚಯದ ಇಂದಿನ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಕೆಲವು ಉಪನ್ಯಾಸಗಳಲ್ಲಿ ನಾವು ನ್ಯೂಕ್ಲಿಯಸ್ ಬಗ್ಗೆ ಮತ್ತು ಪರಮಾಣು ಗುಣಲಕ್ಷಣಗಳನ್ನು ಯಾವುದು ನಿರ್ದೇಶಿಸುತ್ತದೆ ಮತ್ತು ನ್ಯೂಕ್ಲಿಯಸ್ಗೆ ಶಕ್ತಿಗಳು ಹೇಗೆ ಹರಡುತ್ತವೆ ಎಂಬುದರ ಬಗ್ಗೆ ಚರ್ಚಿಸುತ್ತಿದ್ದೇವೆ ಈ ನಿಟ್ಟಿನಲ್ಲಿ ನಾವು ನಿರ್ದಿಷ್ಟವಾಗಿ ಲ್ಯಾಮಿನ್ ಗಳ ಬಗ್ಗೆ ಚರ್ಚಿಸಿದ್ದೇವೆ ನಿಮ್ಮಲ್ಲಿ ಎ ಟೈಪ್ ಲ್ಯಾಮಿನ್ ಗಳು ಮತ್ತು ಬಿ ಟೈಪ್ ಲ್ಯಾಮಿನ್ ಗಳು ಇವೆ ಮತ್ತು ಒತ್ತಡದಲ್ಲಿ ಗಮನಿಸಿದ ಅಂಶವೆಂದರೆ ಎ ಟು ಬಿ ಅನುಪಾತವು ಅಂಗಾಂಶ ನಿರ್ದಿಷ್ಟ ಅಥವಾ ಅಂಗಾಂಶಗಳ ಬಿಗಿತದ ನಿರ್ದಿಷ್ಟವಾಗಿರುತ್ತದೆ ಗಟ್ಟಿಯಾದ ಅಂಗಾಂಶಗಳು ಎ ಟು ಬಿ ಅನುಪಾತವನ್ನು ಹೊಂದಿರುತ್ತವೆ ಮತ್ತು ಮೃದುವಾದ ಅಂಗಾಂಶಗಳು ಎ ಟು ಬಿ ಅನುಪಾತವನ್ನು ಕಡಿಮೆ ಹೊಂದಿರುತ್ತವೆ ಈಗ ಈ ಎ ಟು ಬಿ ಅನುಪಾತ ಆದ್ದರಿಂದ ಚಲನಶೀಲತೆ ಅಥವಾ ಸೀಮಿತ ವಲಸೆಯ ಮೇಲೆ ಎ ಟು ಬಿ ಅನುಪಾತದ ಪರಿಣಾಮ ಏನು ಎಂದು ನಾನು ಈಗಾಗಲೇ ಚರ್ಚಿಸಿದ್ದೇನೆ ಇದರಲ್ಲಿ ನಾವು ಎ ಟು ಬಿ ಅನುಪಾತವನ್ನು ಸಹ ಗಮನಿಸಿದ್ದೇವೆ ಮತ್ತೊಮ್ಮೆ ಎ ಡ್ಯಾಶ್ಪಾಟ್ ನಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಬಿ ಸ್ಪ್ರಿಂಗ್ ಮತ್ತು ಲ್ಯಾಮಿನ್ ಎ ಆಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಲ್ಯಾಮಿನ್ ಎ ಅಥವಾ ಲ್ಯಾಮಿನ್ ಎ ಸಿ lamin AC ಎಂಬುದು ಸ್ಪ್ಲೈಸ್ ರೂಪಾಂತರವಾಗಿದ್ದು ಅದು ಮೃದು ತಲಾಧಾರಗಳ ಮೇಲೆ ಫಾಸ್ಫೊರಿಲೇಟೆಡ್ ಆಗುತ್ತದೆ ಮತ್ತು ಈ ಫಾಸ್ಫೊರಿಲೇಷನ್ ಪ್ರೋಟೀನ್ ನ ಅವನತಿಗೆ ಕಾರಣವಾಗುತ್ತದೆ ಇದರಿಂದಾಗಿ ನ್ಯೂಕ್ಲಿಯಸ್ ಮೃದುವಾಗುತ್ತದೆ ಕ್ಯಾನ್ಸರ್ ನ ಸಂದರ್ಭದಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಕ್ಯಾನ್ಸರ್ ಆಕ್ರಮಣ ಮಾಡಲು ಕೋಶವು ಮ್ಯಾಟ್ರಿಕ್ಸ್ ನಲ್ಲಿನ ಸಣ್ಣ ರಂಧ್ರಗಳ ಮೂಲಕ ಹಾದುಹೋಗುವ ಕಾರ್ಯವಿಧಾನಗಳು ಇರಬೇಕು ಮತ್ತು ಜೀವಕೋಶಗಳು ವಿರೂಪಗೊಳ್ಳುವುದಿಲ್ಲ ಆದ್ದರಿಂದ ಪರಮಾಣು ವಿರೂಪ ಮಿತಿ ಇದೆ ಇದು ಅಜ್ಞಾತ ಗಾತ್ರದ ಹತ್ತು ಪ್ರತಿಶತದಷ್ಟಿದೆ ಕ್ಯಾನ್ಸರ್ ಕೋಶಗಳು ಹೇಗೆ ವಲಸೆ ಹೋಗುತ್ತವೆ ಎಂಬುದು ಪ್ರಶ್ನೆ ಗಮನಿಸಿದ ಅಂಶವೆಂದರೆ ಕ್ಯಾನ್ಸರ್ ಕೋಶಗಳು ಲಿಂಕ್ ಪ್ರೋಟೀನ್ ಗಳ ಅಭಿವ್ಯಕ್ತಿಯನ್ನು ನಿಯಂತ್ರಿಸುತ್ತವೆ ಇದರಲ್ಲಿ ಲ್ಯಾಮಿನ್ ಎ ಸಿ lamin AC ಎಸ್ಯುಎನ್ ಪ್ರೋಟೀನ್ ಗಳು ಕೆಎಎಸ್ಹೆಚ್ ಪ್ರೋಟೀನ್ ಗಳು ಮತ್ತು ಮುಂತಾದ ನೆಸ್ಪ್ರಿನ್ ಗಳು ಸೇರಿವೆ ಸರಿ ಆದರೆ ನಾವು ಈ ಸಂಶೋಧನಾ ಲೇಖನದ ಬಗ್ಗೆಯೂ ಸಹ ಚರ್ಚಿಸಿದ್ದೇವೆ ಆದರೆ ನ್ಯೂಕ್ಲಿಯಸ್ ತುಂಬಾ ಮೃದುವಾಗಿದ್ದರೆ ಸೀಮಿತ ವಲಸೆ ಅಪೊಪ್ಟೋಸಿಸ್ ಗೆ ಕಾರಣವಾಗಬಹುದು ವಿಭಿನ್ನ ಕ್ಯಾನ್ಸರ್ ಗಳ ರೂಪಾಂತರದ ವೇಗವನ್ನು ನೀವು ಹೋಲಿಸಿದರೆ ಮೂಳೆಯಂತಹ ಗಟ್ಟಿಯಾದ ಅಂಗಾಂಶಗಳಲ್ಲಿ ಹುಟ್ಟುವ ಕ್ಯಾನ್ಸರ್ ಗಳು ಹೆಚ್ಚಿನ ಪ್ರಮಾಣದ ರೂಪಾಂತರವನ್ನು ಹೊಂದಿರುತ್ತವೆ ಎಂಬುದು ಮತ್ತೊಂದು ಸಂಶೋಧನೆಯಾಗಿದೆ ಈ ಒಗಟುಗಳ ತುಣುಕುಗಳನ್ನು ನಾವು ಹೇಗೆ ಒಟ್ಟಿಗೆ ಸೇರಿಸಬಹುದು ರೂಪಾಂತರದ ವೇಗವು ಬಿಗಿತಗಳೊಂದಿಗೆ ಹೆಚ್ಚಾಗುತ್ತದೆ ಲ್ಯಾಮಿನ್ ಎ ಸಿ lamin AC ಮತ್ತು ನ್ಯೂಕ್ಲಿಯರ್ ಬಿಗಿತ ಸಹ ಸಕಾರಾತ್ಮಕವಾಗಿ ಸಂಬಂಧಿಸಿದೆ ಮತ್ತು ಪರಮಾಣು ಬಿಗಿತ ಮತ್ತು ವಲಸೆಯ ದಕ್ಷತೆ ಇದ್ದರೆ ನಿಮಗೆ ನಕಾರಾತ್ಮಕ ಸಂಬಂಧವಿರುತ್ತದೆ ನ್ಯೂಕ್ಲಿಯಸ್ ತುಂಬಾ ಗಟ್ಟಿಯಾಗಿದ್ದರೆ ಇದು ವಲಸೆಯಲ್ಲಿ ಕಡಿಮೆ ಪರಿಣಾಮಕಾರಿಯಾಗಿದೆ ಮತ್ತು ಈ ಸಂಪರ್ಕದಲ್ಲಿ ಮಾತ್ರವಲ್ಲದೆ ನೀವು ಹೆಚ್ಚಿನ ಅಪೊಪ್ಟೋಸಿಸ್ ಅನ್ನು ಹೊಂದಿದ್ದೀರಿ ಆ ಹೆಚ್ಚಿದ ಪರಮಾಣು ಬಿಗಿತದಿಂದ ಬಂಧನವು ಹೆಚ್ಚುತ್ತದೆ ಅಥವಾ ಲ್ಯಾಮಿನ್ ಎ ಸಿ lamin AC ಮಟ್ಟಗಳು ಕಡಿಮೆಯಾದಾಗ ಕ್ಷಮಿಸಿ ಇದು ಬೇರೆ ಮಾರ್ಗವಾಗಿದೆ ಆದ್ದರಿಂದ ಇದು ಸರಿಯಲ್ಲ ನೀವು ಕಡಿಮೆ ಲ್ಯಾಮಿನ್ ಎ ಸಿ lamin AC ಮಟ್ಟವನ್ನು ಹೊಂದಿದ್ದರೆ ಹೆಚ್ಚಿನ ಪ್ರಮಾಣದ ಅಪೊಪ್ಟೋಸಿಸ್ ಅನ್ನು ಹೊಂದಿರುತ್ತೀರಿ ಬದಲಾಗಿ ಅಲ್ಲಿನ ಲಿಂಕ್ ನೀವು ವಲಸೆಯನ್ನು ಸೀಮಿತಗೊಳಿಸಿದಾಗ ಇದು ಪರಮಾಣು ಹಾನಿಗೆ ಕಾರಣವಾಗಬಹುದು ಮತ್ತು ಹೇಗಾದರೂ ಇದು ದೋಷಗಳು ಪರಮಾಣು ಹಾನಿ ಮತ್ತು ಡಿಎನ್ಎ ಹಾನಿಗಳಿಗೆ ಅನುವಾದಿಸುತ್ತದೆ ಮತ್ತು ಇದು ಡಿಎನ್ಎ ದುರಸ್ತಿ ದೋಷಗಳಿಗೆ ಕಾರಣವಾಗಬಹುದು ಇದನ್ನೇ ನಾನು ಇಂದು ಮಾತನಾಡಲಿದ್ದೇನೆ ಕ್ಯೂರಿ ಇನ್ಸ್ಟಿಟ್ಯೂಟ್ ನಲ್ಲಿ ಜಾನ್ ಲ್ಯಾಮರ್ಡಿಂಗ್ ಮತ್ತು ಮ್ಯಾಥ್ಯೂ ಪಿಯೆಲ್ ಅವರ ಎರಡು ಗುಂಪುಗಳಿವೆ ಮತ್ತು ಅವನು ಕಾರ್ನೆಲ್ ನಲ್ಲಿದ್ದಾನೆ ನೀವು ವಲಸೆಯನ್ನು ಸೀಮಿತಗೊಳಿಸಿದಾಗ ನೀವು ಸಾಕಷ್ಟು ಪರಮಾಣು ಛಿದ್ರ ಘಟನೆಗಳನ್ನು ಹೊಂದಬಹುದು ಎಂದು ಅವರು ತೋರಿಸಿದ್ದಾರೆ ಅವರು ಅದನ್ನು ಹೇಗೆ ಸಾಬೀತುಪಡಿಸುತ್ತಾರೆ ಆದ್ದರಿಂದ ಅವರು ಏನು ಮಾಡಿದರು ಎಂದರೆ ಅವರು ಈ ಮಾದರಿಗಳನ್ನು ಮೈಕ್ರೊ ಫ್ಯಾಬ್ರಿಕೇಟೆಡ್ ಸ್ಟಾಂಪ್ ಗಳಲ್ಲಿ ರಚಿಸಿದರು ಈ ದಿಕ್ಕಿನಲ್ಲಿ ನೀವು ಇಜಿಎಫ್ ಗ್ರೇಡಿಯಂಟ್ ಹೊಂದಿದ್ದೀರಿ ಎಂದು ಊಹಿಸಿ ನೀವು ಈ ಮೈಕ್ರೊ ಫ್ಯಾಬ್ರಿಕೇಟೆಡ್ ಸಬ್ಸ್ಕ್ರಿಪ್ಟ್ ಗಳನ್ನು ಹೊಂದಿದ್ದೀರಿ ಮತ್ತು ನೀವು ಕೋಶವನ್ನು ಬೇರೆ ರೀತಿಯಲ್ಲಿ ಬರೆಯಲು ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅದು ಕೀಮೋಕೈನ್ ನ ದಿಕ್ಕಿನಲ್ಲಿ ಚಲಿಸಲು ಪ್ರಯತ್ನಿಸುತ್ತಿದೆ ಇಜಿಎಫ್ ಗ್ರೇಡಿಯಂಟ್ ಹೆಚ್ಚಿರುವುದರಿಂದ ಈ ಕೋಶಗಳು ಒಟ್ಟಾರೆಯಾಗಿ ಆ ದಿಕ್ಕಿನಲ್ಲಿ ಹೋಗಲು ಪ್ರಯತ್ನಿಸುತ್ತವೆ ಅವರು ಏನು ಮಾಡಿದರು ಎಂದರೆ ಅವರು ಈ ಕೋಶಗಳನ್ನು ಜಿಎಫ್ಪಿ ಎನ್ಎಲ್ಎಸ್ ನೊಂದಿಗೆ ವರ್ಗಾಯಿಸಿದರು ಈಗ ಎನ್ಎಲ್ಎಸ್ ಎನ್ನುವುದು ಪರಮಾಣು ಸ್ಥಳೀಕರಣ ಸಂಕೇತವಾಗಿದೆ ಇದನ್ನು ನ್ಯೂಕ್ಲಿಯಸ್ ನಲ್ಲಿ ಆದರ್ಶಪ್ರಾಯವಾಗಿ ಪ್ರಸ್ತುತಪಡಿಸಬೇಕು ಆದರೆ ವಲಸೆ ಪ್ರಕ್ರಿಯೆಯಲ್ಲಿ ಪ್ರತಿ ಬಾರಿ ಅವರು ಕಂಡುಕೊಂಡದ್ದು ಸ್ವಲ್ಪಮಟ್ಟಿಗೆ ಈ ರೀತಿಯ ಪರಿಸ್ಥಿತಿಯನ್ನು ಹೊಂದಿದ್ದು ಅಲ್ಲಿ ನೀವು ಸೈಟೋಪ್ಲಾಸಂ ನಲ್ಲಿರುವ ಜಿಎಫ್ಪಿ ಸಂಕೇತವನ್ನು ಹೊಂದಿರುತ್ತೀರಿ ಇದು ಸೈಟೋಪ್ಲಾಸಂ ನಲ್ಲಿದೆ ಆದ್ದರಿಂದ ಅವರು ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸಂ ನಲ್ಲಿ ಎನ್ಎಲ್ಎಸ್ ಜಿಎಫ್ಪಿ ಪ್ರತಿದೀಪಕತೆಯನ್ನು ಸಮಯದ ಕಾರ್ಯವೆಂದು ಪತ್ತೆಹಚ್ಚಿದರು ಆದರ್ಶಪ್ರಾಯವಾಗಿ ಅದು ಇರಬೇಕು ನ್ಯೂಕ್ಲಿಯಸ್ಗಳು ಎಂದಿಗೂ ಛಿದ್ರವಾಗದಿದ್ದರೆ ಇದು ಸ್ಥಿರವಾಗಿರಬೇಕು ಎಂದು ನಾವು ಹೇಳೋಣ ಆದರೆ ಅವರು ಕಂಡುಕೊಂಡದ್ದು ಪ್ರತಿ ಬಾರಿ ಒಮ್ಮೆ ಅವರು ಅದ್ದುವುದು ಮತ್ತು ನಂತರ ಅದು ಈ ಮೌಲ್ಯಕ್ಕೆ ಮರಳುತ್ತದೆ ಮತ್ತೆ ಅದ್ದಿದರೆ ಪುನಃ ಅದೇ ಮೌಲ್ಯಕ್ಕೆ ಮರಳುತ್ತದೆ ಪ್ರತಿ ಬಾರಿಯೂ ನ್ಯೂಕ್ಲಿಯರ್ ಸಿಗ್ನಲ್ ಅದ್ದುವುದನ್ನು ಕೊನೆಗೊಳಿಸಿದಾಗ ಸೈಟೋಪ್ಲಾಸಂ ಸಿಗ್ನಲ್ ನಲ್ಲಿ ಅನುಗುಣವಾದ ಹೆಚ್ಚಳವನ್ನು ಅವರು ಕಂಡುಕೊಂಡರು ಅದು ಮತ್ತೆ ಶೂನ್ಯಕ್ಕೆ ಕುಸಿಯಿತು ಮತ್ತೆ ಸೈಟೋಪ್ಲಾಸಂ ಸಿಗ್ನಲ್ ನಲ್ಲಿ ಹೆಚ್ಚಳವಾಯಿತು ಇದು ನ್ಯೂಕ್ಲಿಯರ್ ಸಿಗ್ನಲ್ ಮತ್ತು ಇದು ಸೈಟೋಪ್ಲಾಸಂ ಸಿಗ್ನಲ್ ಆಗಿದ್ದು ಪ್ರತಿ ಬಾರಿಯೂ ಪರಮಾಣು ಛಿದ್ರವಾಗುವುದನ್ನು ಸೂಚಿಸುತ್ತದೆ ಜಿಎಫ್ಪಿ ಎನ್ಎಲ್ಎಸ್ ಕರಗಬಲ್ಲ ಕಾರಣ ಇದು ಸೈಟೋಪ್ಲಾಸಂ ನಲ್ಲಿಗೆ ಹೊರಹೊಮ್ಮುತ್ತದೆ ಈ ಘಟನೆಯು ಪರಮಾಣು ಛಿದ್ರ ಘಟನೆಯಾಗಿದೆ ಸೀಮಿತ ವಲಸೆ ನಿಜಕ್ಕೂ ಪರಮಾಣು ಛಿದ್ರ ಘಟನೆಗಳಿಗೆ ಕಾರಣವಾಗಬಹುದು ಎಂದು ಇದು ಸಾಬೀತುಪಡಿಸಿತು ಮತ್ತು ಈ ನಿರ್ದಿಷ್ಟ ಜಿಯೋಮೆಟ್ರಿ ಯನ್ನು ಸೂಕ್ಷ್ಮವಾಗಿ ರಚಿಸಲಾಗಿದೆ ಆದರೆ ಇದನ್ನು ಅನೇಕ ಕೊಲ್ಲಾಜೆನ್ ಕೋಶಗಳಲ್ಲಿ ಮಾಡಲಾಗಿದೆ ಅವರು ಕಂಡುಕೊಂಡದ್ದು ಸರಾಸರಿ ರಂಧ್ರದ ಗಾತ್ರವನ್ನು ಕಂಡುಕೊಂಡರೆ ಮತ್ತು ಪರಮಾಣು ಛಿದ್ರವನ್ನು ಪ್ರದರ್ಶಿಸುವ ಕೋಶಗಳ ಶೇಕಡಾವಾರು ಪ್ರಮಾಣವನ್ನು ಕಂಡುಕೊಂಡರೆ ಅವುಗಳು ಪರಸ್ಪರ ಸಂಬಂಧವನ್ನು ಅವರು ಕಂಡುಕೊಂಡರು ರಂಧ್ರದ ಗಾತ್ರದಲ್ಲಿ ಹೆಚ್ಚಳ ಎಂದರೆ ಈ ಪರಮಾಣು ಛಿದ್ರವನ್ನು ಪ್ರದರ್ಶಿಸುವ ಜೀವಕೋಶಗಳ ಸಂಖ್ಯೆ ಬಹಳ ಕಡಿಮೆ ಇದೆ ಆದರೆ ನೀವು ರಂಧ್ರದ ಗಾತ್ರವನ್ನು ಕಡಿಮೆ ಮಾಡಿದರೆ ಇದು ಹೆಚ್ಚಿನ ಮಟ್ಟಿಗೆ ಬಂಧನವಾಗುತ್ತದೆ ಹೆಚ್ಚಿನ ಪ್ರಮಾಣದ ಪರಮಾಣು ಛಿದ್ರವಾಗಿರುತ್ತದೆ ಆದಾಗ್ಯೂ ಈ ಛಿದ್ರವು ಹೆಚ್ಚು ಕಾಲ ಮುಂದುವರಿಯುವುದಿಲ್ಲ ಅಂತಿಮವಾಗಿ ಕೋಶಗಳು ಎಂಡೋಸೋಮಲ್ ವಿಂಗಡಣೆಯ ಸಂಕೀರ್ಣಗಳ ಅಂಶಗಳನ್ನು ಬಳಸಿಕೊಂಡು ಪರಮಾಣು ಹೊದಿಕೆ ಸಮಗ್ರತೆಯನ್ನು ಪುನಃಸ್ಥಾಪಿಸುತ್ತವೆ ನೀವು ಇಎಸ್ಸಿಆರ್ಟಿ III ಎಂಬ ಈ ಏಜೆಂಟ್ ಗಳನ್ನು ಹೊಂದಿದ್ದೀರಿ ಆದ್ದರಿಂದ ಇಎಸ್ಸಿಆರ್ಟಿ ಪರಮಾಣು ಮೆಂಬ್ರೇನ್ ನ ಪುನರಾವರ್ತನೆಯನ್ನು ಮಧ್ಯಸ್ಥಿಕೆ ವಹಿಸುತ್ತದೆ ಒಟ್ಟಾಗಿ ಅಧ್ಯಯನವು ತೋರಿಸಿದಂತೆ ಕೋಶಗಳ ಸ್ಥಳಾಂತರವು ಪರಮಾಣು ಹೊದಿಕೆಯ ಮೇಲೆ ಸಾಕಷ್ಟು ದೈಹಿಕ ಒತ್ತಡವನ್ನು ಬೀರುತ್ತದೆ ಮತ್ತು ಇದು ನಿಜವಾಗಿದ್ದರೆ ಜೀವಕೋಶದ ಉಳಿವಿಗಾಗಿ ನಿಮಗೆ ಸಮರ್ಥ ಪರಮಾಣು ಹೊದಿಕೆಯ ದುರಸ್ತಿ ಅಗತ್ಯವಿರುತ್ತದೆ ಇದು ಮೊದಲ ಭಾಗವಾಗಿದೆ ಇದು ನಿಮಗೆ ಪರಮಾಣು ಹಾನಿಯನ್ನುಂಟುಮಾಡುತ್ತದೆ ಎಂದು ತೋರಿಸುತ್ತದೆ ಮತ್ತು ಜೀವಕೋಶವು ಬದುಕುಳಿಯುವ ಕಾರ್ಯವಿಧಾನವನ್ನು ಹೊಂದಿಲ್ಲದಿದ್ದರೆ ಇದು ಜೀವಕೋಶದ ಸಾವಿಗೆ ಕಾರಣವಾಗುತ್ತದೆ ಪ್ರಶ್ನೆಯ ಮುಂದಿನ ಭಾಗವೆಂದರೆ ಈ ಪರಮಾಣು ಛಿದ್ರ ಘಟನೆಗಳು ಡಿಎನ್ಎ ದುರಸ್ತಿ ಬದಲಾವಣೆಗಳಿಗೆ ಕಾರಣವಾಗಬಹುದೇ ಡಿಎನ್ಎ ರಿಪೇರಿ ಋಣಾತ್ಮಕ ಪರಿಣಾಮ ಬೀರಬಹುದೇ ಆದ್ದರಿಂದ ಈ ಪ್ರಶ್ನೆಗೆ ಉತ್ತರವನ್ನು ಯುಪೆನ್ ನಲ್ಲಿರುವ ಡೆನ್ನಿಸ್ ಡೈಶರ್ ನೀಡಿದರು ಅವರು ಈ ರಂಧ್ರದ ಪ್ರಯೋಗವನ್ನು ಬಳಸಿದರು ಮತ್ತೆ ನೀವು ಈ ರಂಧ್ರಗಳನ್ನು ಮೂರು ಮೈಕ್ರಾನ್ ಅಥವಾ ಎಂಟು ಮೈಕ್ರಾನ್ ರಂಧ್ರಗಳನ್ನು ಹೊಂದಿದ್ದೀರಿ ಇದರಿಂದ ನೀವು ಕೋಶವನ್ನು ಸಾಗಿಸುತ್ತೀರಿ ಮತ್ತು ಕೋಶವು ಈ ರಂಧ್ರಗಳ ಮೂಲಕ ಹಾದುಹೋಗುವಾಗ ಮತ್ತು ಈ ಪ್ರಕ್ರಿಯೆಯಲ್ಲಿ ನ್ಯೂಕ್ಲಿಯಸ್ ಅನ್ನು ಪಡೆಯಲಾಗುತ್ತದೆ ಹೀಗೆ ಅವರು ಗುಣಾಕಾರದ ಹಂತಗಳಲ್ಲಿ ಈ ಕ್ರಿಯೆಯನ್ನು ಟ್ರ್ಯಾಕ್ ಮಾಡುತ್ತಾರೆ ಇದು ರಂಧ್ರದ ಹೊರಗೆ ರಂಧ್ರದ ಒಳಗೆ ಮತ್ತು ರಂಧ್ರದ ಕೆಳಭಾಗದಲ್ಲಿದೆ ಅವರು ಮಾಡಿದ್ದು ಅವರು ಜೀವಕೋಶಗಳನ್ನು ಬಹುಸಂಖ್ಯೆಯ ಪ್ರೋಟೀನ್ ಗಳೊಂದಿಗೆ ಹರಡುತ್ತಾರೆ ಅವರು ಜಿಎಫ್ಪಿ ಎಚ್2ಬಿ ಹೊಂದಿದ್ದರು ಇದು ಕ್ರೊಮಾಟಿನ್ ಗೆ ಬಂಧಿಸುತ್ತದೆ ಕೋಶಗಳನ್ನು ಇದರೊಂದಿಗೆ ವರ್ಗಾಯಿಸಲಾಯಿತು ಆದರೆ ಮುಖ್ಯವಾಗಿ ಕೆಯು 80 ಕೆಯು 70 53 ಬಿಪಿ 1 ಸೇರಿದಂತೆ ಇತರ ಡಿಎನ್ಎ ರಿಪೇರಿ ಪ್ರೋಟೀನ್ ಗಳು ಇವೆಲ್ಲ ಡಿಎನ್ಎ ರಿಪೇರಿ ಪ್ರೋಟೀನ್ ಗಳು ಆದ್ದರಿಂದ ಏನು ಕಂಡುಬರುತ್ತದೆ ಮತ್ತೆ ನಾನು ನ್ಯೂಕ್ಲಿಯಸ್ ಅನ್ನು ಬರೆಯಬೇಕಾದರೆ ಇದು ನ್ಯೂಕ್ಲಿಯಸ್ ಎಂದು ನೀವು ನೋಡುತ್ತೀರಿ ಮತ್ತು ಅವರು ಈ ಪ್ರೋಟೀನ್ ಗಳ ತೀವ್ರತೆಯನ್ನು ಹೊರಗಿನ ಒಳಗೆ ಮತ್ತು ಕೆಳಭಾಗದಲ್ಲಿ ಟ್ರ್ಯಾಕ್ ಮಾಡುತ್ತಿದ್ದರು ಹಿಸ್ಟೋನ್ 2ಬಿ ಗಾಗಿ ಅವರು ಕಂಡುಕೊಂಡದ್ದು ಮೂರು ಮೈಕ್ರಾನ್ ರಂಧ್ರದಲ್ಲಿ ಅವರು ಡಿಎನ್ಎ ಮತ್ತು ಪ್ರೋಟೀನ್ ಗಳನ್ನು ಸಹ ಟ್ರ್ಯಾಕ್ ಮಾಡಬಹುದು ಡಿಎನ್ಎ ನಿರ್ದಿಷ್ಟ ಅನುಪಾತದಲ್ಲಿ ವ್ಯತ್ಯಾಸವನ್ನು ನೀಡುತ್ತದೆ ಎಂದು ಹೇಳೋಣ ಒಳಗಿನಿಂದ ಹೊರಗಿನ ತೀವ್ರತೆ ನೀವು ಒಳಗಿನಿಂದ ಹೊರಗಿನ ಅನುಪಾತವನ್ನು ಲೆಕ್ಕ ಹಾಕುತ್ತಿರುವಿರಿ ಇದು ಡಿಎನ್ಎ ಯ ಪ್ರೊಫೈಲ್ ಆಗಿದ್ದರೆ ಎಚ್2ಬಿ ಒಂದೇ ರೀತಿಯ ಪ್ರೊಫೈಲ್ ನೀಡುತ್ತದೆ ರಂಧ್ರದ ಗಾತ್ರವು ಮೂರು ಮೈಕ್ರಾನ್ ಗಳು ಆದರೆ ನೀವು ಅದನ್ನು ಟ್ರ್ಯಾಕ್ ಮಾಡಿದಾಗ ಕೆಯು 80 ಕೆಯು 70 ಮತ್ತು 53 ಬಿಪಿ 1 ಎಂದು ಹೇಳೋಣ ಈ ಪ್ರೋಟೀನ್ ಗಳಿಗೆ ಇದು ತುಂಬಾ ಕಡಿಮೆ ಕ್ರೊಮಾಟಿನ್ ನಿಂದ ದೂರದಲ್ಲಿರುವ ಮೊಬೈಲ್ ಪ್ರೋಟೀನ್ ಗಳ ಪ್ರತ್ಯೇಕತೆ ಇದೆ ಎಂದು ಸೂಚಿಸುತ್ತದೆ ನಾನು ಮೊಬೈಲ್ ಪ್ರೋಟೀನ್ ಭಾಗವನ್ನು ಹೊರಗೆ ಒಳಗೆ ಮತ್ತು ಕೆಳಭಾಗದಲ್ಲಿ ಬರೆಯಬೇಕಾದರೆ ತೀವ್ರತೆಯ ದೃಷ್ಟಿಯಿಂದ ಅವರು ಕಂಡುಕೊಂಡದ್ದು ಹೊರಗೆ ಪ್ಲಸ್ ಪ್ಲಸ್ ಪ್ಲಸ್ ಆಗಿದ್ದರೆ ಒಳಭಾಗವು ಪ್ಲಸ್ ಆಗಿದೆ ಮತ್ತು ಕೆಳಭಾಗವು ಪ್ಲಸ್ ಪ್ಲಸ್ ಆಗಿದೆ ಆದ್ದರಿಂದ ನೀವು ನ್ಯೂಕ್ಲಿಯಸ್ನಲ್ಲಿ ಇಲ್ಲಿ ಬಹಳಷ್ಟು ಹೊಂದಿದ್ದೀರಿ ಇಲ್ಲಿ ತಪ್ಪಾಗಿರುತ್ತದೆ ಮತ್ತು ಇಲ್ಲಿ ಸ್ವಲ್ಪ ಹೆಚ್ಚು ಸರಿ ಇರುತ್ತದೆ ನೀವು ಡಿಎನ್ಎ ಗಾಗಿ ಅದೇ ಕೆಲಸವನ್ನು ಮಾಡಿದರೆ ಡಿಎನ್ಎ ರಂಧ್ರದೊಳಗೆ ಗರಿಷ್ಠ ತೀವ್ರತೆಯನ್ನು ಪ್ರದರ್ಶಿಸುತ್ತದೆ ಮತ್ತು ಹಿಂದಿನ ಅಧ್ಯಯನದಂತೆ ಒಮ್ಮೆಗೊಮ್ಮೆ ಛಿದ್ರವಿದೆ ಎಂದು ತೋರಿಸಿದೆ ಮತ್ತು ಸೈಟೋಪ್ಲಾಸಂ ನಲ್ಲಿನ ಸಾಂದ್ರತೆಯನ್ನು ನೀವು ಗಮನಿಸಿದರೆ ಕೆಳಭಾಗದಲ್ಲಿ ಸೈಟೋಪ್ಲಾಸಂ ನಲ್ಲಿ ಕೆಲವು ಸಿಗ್ನಲ್ ಇತ್ತು ಇತರ ಅಧ್ಯಯನದೊಂದಿಗೆ ತೋರಿಸಿದಂತೆ ಇದು ಪರಮಾಣು ಛಿದ್ರವಾಗಿದೆ ಎಂದು ಇದು ಸೂಚಿಸುತ್ತದೆ ಮೊಬೈಲ್ ಪ್ರೋಟೀನ್ ಗಳ ಶ್ರೇಣೀಕರಣವಿದೆ ಎಂದು ಇದು ಸೂಚಿಸುತ್ತದೆ ಮತ್ತು ರಂಧ್ರದ ಪ್ರವೇಶ ಮತ್ತು ನಿರ್ಗಮನದಲ್ಲಿ ಈ ಪ್ರತ್ಯೇಕತೆಯು ಸಂಭವಿಸುತ್ತದೆ ನಂತರ ಅವರು ಮೈಕ್ರೊಪಿಪೆಟ್ ಆಸ್ಪಿರೇಷನ್ ಅನ್ನು ಮಾಡಿದರು ಮತ್ತೊಮ್ಮೆ ಡಿಎನ್ಎ ಲೇಬಲ್ ಮಾಡಲ್ಪಟ್ಟಿದೆ ಮತ್ತು 53 ಬಿಪಿ 1 ಲೇಬಲ್ ಮಾಡಲ್ಪಟ್ಟಿದೆ ಮತ್ತು ನೀವು ನ್ಯೂಕ್ಲಿಯಸ್ ಹೊಂದಿದ್ದರೆ ಅವರು ಏನು ಮಾಡಿದರು ಅವರು ಮೈಕ್ರೊಪಿಪೆಟ್ ಅನ್ನು ಹಾಕಿದರು ಮತ್ತು ಅವರು ಪರಮಾಣು ಅಂಶವನ್ನು ಒಂದು ನಿಮಿಷ ಆಸ್ಪಿರೇಟ್ ಮಾಡಿದರು ಆದರೆ ನಂತರ ಅವರು ಒತ್ತಡದ ಸ್ಥಿರತೆಯನ್ನು ಒಂದು ಗಂಟೆ ಹಿಡಿದಿದ್ದರು ಇದು ನ್ಯೂಕ್ಲಿಯಸ್ ರೂಪರೇಖೆ ಅನ್ನು ಒಂದು ಗಂಟೆಯ ನಂತರ ಅವರು ಕಂಡುಕೊಂಡರು ಆದ್ದರಿಂದ ಹೆಚ್ಚಿನ ಡಿಎನ್ಎ ಒಳಗೆ ಇತ್ತು ಆದರೆ 53 ಬಿಪಿ 1 ಹೆಚ್ಚಿನವು ಹೊರಗೆ ಇತ್ತು ಡಿಎನ್ಎ ಮೈಕ್ರೊಪಿಪೆಟ್ ನೊಳಗೆ ಇತ್ತು ಆದರೆ 53 ಬಿಪಿ 1 ಹೊರಗಿದೆ ಆದ್ದರಿಂದ ಪ್ರತ್ಯೇಕತೆ ಇದೆ ಎಂದು ಇದು ಮತ್ತೆ ಸಾಬೀತುಪಡಿಸುತ್ತದೆ ನಂತರ ಅವರು ವಾಡಿಕೆಯಂತೆ ಭಿನ್ನ ವ್ಯಾಸದ ಪೈಪೆಟ್ ಗಳನ್ನು ಬಳಸುತ್ತಿದ್ದರು ಮತ್ತು ಅವರು ಕಂಡುಕೊಂಡದ್ದು ಎಕ್ಸ್ ಅಕ್ಷವು ಪೈಪೆಟ್ ವ್ಯಾಸವಾಗಿದೆ ಮತ್ತು ನಂತರ ಅವರು ಇಲ್ಲಿ ಟ್ರ್ಯಾಕ್ ಮಾಡುತ್ತಿರುವುದು ಹೊರಗಿನ ಅನುಪಾತ ಹಾಗು ಒಳಗಿನ ಅನುಪಾತ ಅವರು ಕಂಡುಕೊಂಡದ್ದು ವ್ಯಾಸದ ಹೆಚ್ಚಳದೊಂದಿಗೆ ಅಂದರೆ ಇದು ಡಿಎನ್ಎ ತೀವ್ರತೆಯ ಅನುಪಾತ ಮತ್ತು ಇದು ಎಲ್ಲಾ ಮೊಬೈಲ್ ಪ್ರೋಟೀನ್ ಗಳು ಅವು ಸಂಪೂರ್ಣವಾಗಿ ವಿರುದ್ಧ ಪರಿಣಾಮಗಳನ್ನು ಬೀರುತ್ತವೆ ಅವರು ಮೊಬೈಲ್ ಪ್ರೋಟೀನ್ ಗಳನ್ನು ಪರಿಗಣಿಸಿದಾಗ ಅವುಗಳು ರಿಪೇರಿ ಪ್ರೋಟೀನ್ ಗಳ ದುರಸ್ತಿ ಅಂಶಗಳು ಪ್ರತಿಲೇಖನ ಸಂಬಂಧಿತ ಪ್ರೋಟೀನ್ ಗಳು ಪ್ರತಿಲೇಖನ ಅಂಶಗಳು ಮತ್ತು ಎಪಿಜೆನೆಟಿಕ್ ಅಂಶಗಳು ಮತ್ತು ನ್ಯೂಕ್ಲಿಯಸ್ ಗಳನ್ನು ಹೊಂದಿದ್ದವು ಈ ಎಲ್ಲದಕ್ಕೂ ಪ್ರತ್ಯೇಕತೆ ಇದೆ ಮತ್ತು ಈ ಪ್ರತ್ಯೇಕತೆಯು ಪೈಪೆಟ್ ವ್ಯಾಸಕ್ಕೆ ಸೂಕ್ಷ್ಮವಾಗಿರುತ್ತದೆ ಎಂದು ಅವರು ಕಂಡುಕೊಳ್ಳುತ್ತಾರೆ ಈ ವಲಯದಲ್ಲಿ ನೀವು ಪೈಪೆಟ್ ವ್ಯಾಸವನ್ನು ಕಡಿಮೆ ಮಾಡುವ ಮೂಲಕ ಬರೆಯುತ್ತಿರುವಾಗ ಹೊರಗಿನ ಮೊಬೈಲ್ ತೀವ್ರತೆಯು ಗಮನಾರ್ಹವಾಗಿ ಇಳಿಯುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಇದು ಹೊರಗಿನ ಒಳಗಿನ ಅನುಪಾತ ಈ ಪ್ರತ್ಯೇಕತೆಯು ದೀರ್ಘಕಾಲದವರೆಗೆ ಡಿಎನ್ಎ ಹಾನಿಗೆ ಕಾರಣವಾಗಬಹುದು ಎಂದು ಇದು ಸೂಚಿಸುತ್ತದೆ ಆದ್ದರಿಂದ ಈ ಪ್ರಶ್ನೆಗೆ ಉತ್ತರಿಸಲು ಅವರು ಒಂದು ಹೆಜ್ಜೆ ಮುಂದೆ ಹೋದರು ಮತ್ತು ಅವರು ಏನು ಮಾಡಿದರು ಎಂದರೆ ಅವರು ಟ್ರ್ಯಾಕ್ ಮಾಡಿದ್ದಾರೆ ಅವರು ಯು20ಎಸ್ ತೆಗೆದುಕೊಂಡರು ಇವು ಆಸ್ಟಿಯೊಸಾರ್ಕೊಮಾ ಕೋಶಗಳಾಗಿವೆ ಮತ್ತು ಅವು ಮೂರು ಮೈಕ್ರಾನ್ ರಂಧ್ರಗಳ ಮೂಲಕ ಹಾಯಿಸಿದರು ಮತ್ತು ನಂತರ ಡಿಎನ್ಎ ಹಾನಿಯ ವ್ಯಾಪ್ತಿ ಎಷ್ಟು ಎಂದು ಅವರು ಪತ್ತೆಹಚ್ಚಿದರು ಅವರು ಗಾಮಾ ಎಚ್ 2 ಎಎಕ್ಸ್ ಫೋಸಿ ಯ ಸಂಖ್ಯೆಯಿಂದ ಡಿಎನ್ಎ ಹಾನಿಯ ವ್ಯಾಪ್ತಿಯನ್ನು ಪತ್ತೆಹಚ್ಚಿದರು ಮತ್ತು ಗಾಮಾ ಜೊತೆಗಿರುವ ಮೂರು ಮೈಕ್ರಾನ್ ರಂಧ್ರಗಳಲ್ಲಿ ಅವರು ಕಂಡುಕೊಂಡದ್ದು ಗಾಮಾ ಎಚ್ 2 ಎಎಕ್ಸ್ ಫೋಸಿ ಯ ಘನ ಅನುಪಾತವನ್ನು ಹೊಂದಿತ್ತು ಮತ್ತು ಅವರು ಏನು ಮಾಡಿದರು ಎಂದರೆ ಅವರು ಅನುಪಾತವನ್ನು ಕಂಡುಕೊಂಡರು ಟಾಪ್ ವರ್ಸಸ್ ಬಾಟಮ್ ಹಾಗೆಯೇ ಅವರು ಬಾಟಮ್ ವರ್ಸಸ್ ಟಾಪ್ ಅನ್ನು ಟ್ರ್ಯಾಕ್ ಮಾಡಿದ್ದಾರೆ ಆದ್ದರಿಂದ ಇದು ರಂಧ್ರ ಮತ್ತು ಕೋಶವು ಅದರ ಮೂಲಕ ಹಾದುಹೋಗುತ್ತದೆ ಇದು ಮೇಲ್ಭಾಗ ಮತ್ತು ಇದು ಕೆಳಭಾಗವಾಗಿದೆ ಮತ್ತು ನಂತರ ಅವರು ಕೆಳಭಾಗದಲ್ಲಿರುವ ಉನ್ನತ ಕೋಶಗಳು ಮತ್ತು ಕೋಶಗಳಲ್ಲಿ ಗಾಮಾ ಎಚ್ 2 ಎಎಕ್ಸ್ ಫೋಸಿ ಯ ಸಂಖ್ಯೆಯನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅವರು ಅದನ್ನು ಕಂಡುಕೊಳ್ಳುತ್ತಾರೆ ಎಂಟು ಮೈಕ್ರಾನ್ ರಂಧ್ರಗಳಲ್ಲಿನ ಈ ಅನುಪಾತವು ಒಂದು ಆಗಿರಬೇಕು ಏಕೆಂದರೆ ಎಂಟು ಮೈಕ್ರಾನ್ ರಂಧ್ರಗಳಲ್ಲಿ ಪರಮಾಣುವನ್ನು ಹಿಂಡುವ ಅಗತ್ಯವಿಲ್ಲ ಆದರೆ ಮೂರು ಮೈಕ್ರಾನ್ ರಂಧ್ರಗಳಲ್ಲಿ ಸುಮಾರು ಅರವತ್ತು ಪ್ರತಿಶತ ಹೆಚ್ಚಾಗಿದೆ ಇದು ಸಂಪೂರ್ಣವಾಗಿ ವಲಸೆ ಪ್ರೇರಿತ ಡಿಎನ್ಎ ಹಾನಿಯಾಗಿದೆ ಮತ್ತು ಇದನ್ನು ಇತರ ಜೀವಕೋಶಗಳಲ್ಲಿ ಮಿಸ್ಕೆಂಕೈಮಲ್ ಸ್ಟೆಮ್ ಸೆಲ್ ಗಳಲ್ಲೂ ಗಮನಿಸಲಾಗಿದೆ ಡಿಎನ್ಎ ರಿಪೇರಿ ಡಿಎನ್ಎ ರಿಪೇರಿ ಅಂಶಗಳೊಂದಿಗೆ ಅವರು ಪ್ರಯೋಗಗಳನ್ನು ಮಾಡಿದರು ಮತ್ತು ನಂತರ ರಿಪೇರಿ ಅಂಶಗಳು ಡಿಎನ್ಎ ಹಾನಿಯ ಮಟ್ಟಗಳೊಂದಿಗೆ ತಪ್ಪಾಗಿ ಸ್ಥಳೀಕರಿಸುತ್ತವೆ ಎಂದು ಅವರು ತೋರಿಸಿದರು ಆದ್ದರಿಂದ ಹೆಚ್ಚಿನ ಪ್ರಮಾಣದ ತಪ್ಪಾದ ಸ್ಥಳೀಕರಣವು ನಂತರ ಸಂಖ್ಯೆಯ ಫೋಸಿ ಯು ಹೆಚ್ಚಾಗುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಮತ್ತು ಈ ಬದಲಾವಣೆಗಳು ವರ್ಣತಂತು ನಕಲು ಸಂಖ್ಯೆಯಲ್ಲಿನ ಬದಲಾವಣೆಗಳಿಗೆ ಕಾರಣವಾಯಿತು ಮತ್ತು ಅಂತಿಮವಾಗಿ ಜೀನೋಮಿಕ್ ವೈವಿಧ್ಯತೆಗೆ ಕಾರಣವಾಯಿತು ನ್ಯೂಕ್ಲಿಯಸ್ ಗೆ ಭೌತಿಕ ಹಾನಿಯು ವೈವಿಧ್ಯತೆಯನ್ನು ಉಂಟುಮಾಡುತ್ತದೆ ಎಂಬುದಕ್ಕೆ ಇದು ಸ್ಪಷ್ಟ ಪ್ರದರ್ಶನವಾಗಿದೆ ಇದು ವಲಸೆ ಪ್ರೇರಿತ ವೈವಿಧ್ಯತೆಯ ಉದಾಹರಣೆಯಾಗಿದೆ ನಿಮಗೆ ತಿಳಿದಿದೆ ಹೆಚ್ಚಿನ ಕ್ಯಾನ್ಸರ್ ಕೋಶಗಳಲ್ಲಿ ಅನೇಕ ಉಪ ಜನಸಂಖ್ಯೆಗಳಿವೆ ಈ ಜೀವಕೋಶಗಳು ಸಹಜವಾಗಿ ವೈವಿಧ್ಯಮಯವಾಗಿವೆ ಒತ್ತಡದಂತಹ ಭೌತಿಕ ಅಂಶಗಳು ಸಂಕೋಚಕ ಒತ್ತಡಗಳನ್ನು ಉಂಟುಮಾಡಬಹುದು ಪರಮಾಣು ಹಾನಿಯ ಮೂಲಕ ವೈವಿಧ್ಯತೆಯನ್ನು ಉಂಟುಮಾಡಬಹುದು ಮತ್ತು ಈ ನ್ಯೂಕ್ಲಿಯಸ್ ನಲ್ಲಿ ಎಂದು ನಾನು ಹೇಳುವ ಮೂಲಕ ಕೊನೆಗಾಣಿಸುತ್ತೇನೆ ನೀವು ಅದರ ಭೌತಿಕ ಗುಣಲಕ್ಷಣಗಳನ್ನು ಹೊಂದಿದ್ದೀರಿ ಅದು ವಲಸೆಯ ದಕ್ಷತೆಯನ್ನು ನಿರ್ದೇಶಿಸುತ್ತದೆ ಮತ್ತು ಪರೋಕ್ಷವಾಗಿ ಅವು ವೈವಿಧ್ಯತೆಗೆ ಒಳಪಟ್ಟಿದ್ದರೆ ಗಟ್ಟಿಯಾದ ನ್ಯೂಕ್ಲಿಯಸ್ ಜೀವಕೋಶಗಳು ಗಟ್ಟಿಯಾದ ಕೋಶಗಳಾಗಿದ್ದರೆ ಅಥವಾ ನ್ಯೂಕ್ಲಿಯಸ್ ಗಳು ಗಟ್ಟಿಯಾಗಿದ್ದರೆ ಇದು ಹೆಚ್ಚು ಏಕರೂಪವಾಗಿರಬೇಕು ವಲಸೆ ಹೋಗುವ ಸಾಧ್ಯತೆಯಿದೆ ಏಕೆಂದರೆ ಈ ರೀತಿಯ ದೋಷಗಳು ಕಡಿಮೆ ಸಾಧ್ಯತೆ ತೋರಿಸುತ್ತದೆ ಅದರೊಂದಿಗೆ ನಾನು ಇಲ್ಲಿಗೆ ನಿಲ್ಲಿಸುತ್ತೇನೆ ಮತ್ತು ಓದುವ ನಿಯೋಜನೆಯಾಗಿ ಈ ಕೆಳಗಿನ ಸಂಶೋಧನಾ ಲೇಖನಗಳನ್ನು ಓದಲು ನಾನು ನಿಮಗೆ ಸೂಚಿಸುತ್ತೇನೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು